ಶುಭೋದಯ ಸ್ನೇಹಿತರೆ ಇಂದು ನಾವು ಇಲ್ಲಿಯವರೆಗೆ ಚರ್ಚಿಸಿರುವ ಅಂತಹ ವಿಷಯಗಳನ್ನು ಹೇಗೆ ಸಂಯೋಜಿಸಬೇಕು ಮತ್ತು ಅದಕ್ಕೆ ಸಂಬಂಧಿತ ಹೊಸ ಅಂಶಗಳನ್ನು ಹೇಗೆ ಸೇರಿಸಬೇಕು ಎಂಬುದನ್ನು ಚರ್ಚಿಸೋಣ ನನ್ನ ಒಬ್ಬ ವಿದ್ಯಾರ್ಥಿ ದೂರು ನೀಡಿದ ಏನೆಂದರೆ ನೀವು ನಮಗೆ ಫ್ಲೈಟ್ ಮೆಕ್ಯಾನಿಕ್ ಮಾಡುತ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಚರ್ಚಿಸಿದ್ದೇನೆ ಎಂದು ಅವನ ಮಾತಿನಲ್ಲಿ ಯಾವುದೇ ತಪ್ಪು ಇಲ್ಲ ನೀವು ವಿನ್ಯಾಸದ ಅಂಶಗಳನ್ನು ಸೇರಿಸಿ ಕೊಳ್ಳಬೇಕಾದರೆ ಆರಂಭದಲ್ಲಿ ನೀವು ಅದರ ವಿಧಾನಗಳನ್ನು ಹೇಗೆ ಪರಿಕಲ್ಪನೆ ವಿನ್ಯಾಸವನ್ನು ಸೂತ್ರಗಳನ್ನು ಉಪಯೋಗಿಸದೆ ಪ್ರಾಯೋಗಿಕ ತಿಳುವಳಿಕೆಯಿಂದ ಮತ್ತು ಸಂಖ್ಯಾಶಾಸ್ತ್ರದ ಮಾಹಿತಿಯಿಂದ ಮಾಡಬಹುದು ಈಗ ವಿಮಾನವು ಇಂಜಿನ್ ಹೊಂದಿದೆ ಎಂದುಕೊಳ್ಳೋಣ ನೀವು ಇಂಜಿನ್ ಬಗ್ಗೆ ಮಾತನಾಡಬೇಕಾಗಿದೆ ವಿಮಾನಗಳಲ್ಲಿ ವಿವಿಧ ಪ್ರಕಾರದ ಇಂಜಿನ್ ಗಳು ಅಂದರೆ ಪ್ರೊಪೆಲ್ಲರ್ ದಿಂದ ಜೆಟ್ ಚಾಲಿತ ಇಂಜಿನ್ ವರೆಗೆ ಇರುತ್ತವೆ ನೀವು ಜೆಟ್ ಇಂಜಿನ್ ಬಗ್ಗೆ ಮಾತನಾಡುವಾಗ ನೀವು ಇಂಟೆಕ್ ಬಗ್ಗೆ ಮಾತನಾಡುತ್ತೀರಾ ಅಲ್ಲಿ ಫ್ಯೂಸೆಲಾಜ್ ಇರುತ್ತದೆ ರೆಕ್ಕೆ ಇರುತ್ತದೆ ರಚನೆ ವಿನ್ಯಾಸ ಇರುತ್ತದೆ ಕ್ಯಾಬಿನ್ ರಚನೆ ಮತ್ತು ಪ್ರಯಾಣಿಕರು ಕುಳಿತುಕೊಳ್ಳಲು ರಚನೆ ಲ್ಯಾಂಡಿಂಗ್ ಗೇರ್ ಮುಂತಾದವು ಇರುತ್ತವೆ ಹಾಗೂ ಪ್ರತಿಯೊಂದು ಉಪ ವ್ಯವಸ್ಥೆಯು ಒಳ್ಳೆಯ ಉಪಚಾರವನ್ನು ಹೊಂದಿರುತ್ತದೆ ಆದರೆ ಮೊದಲನೆಯ ಉಪನ್ಯಾಸದಲ್ಲಿ ನಾವು ಏನು ಮಾಡಲು ಇಚ್ಚಿಸುತ್ತೇವೆ ಎಂದರೆ ವಿಮಾನದ ರಚನೆಯ ಹಿಂದಿನ ಅರ್ಥವನ್ನು ತಿಳಿದುಕೊಂಡು ಉಪಯೋಗಿಸಲು ಪ್ರಯತ್ನಿಸುತ್ತೇವೆ ಮತ್ತು ಸಂಖ್ಯಾಶಾಸ್ತ್ರದ ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಲು ಮತ್ತು ವಿಮಾನದ ಸಂರಚನೆಯನ್ನು ಪರಿಕಲ್ಪನೆ ಮಾಡಲು ಸಾಧ್ಯ ಅಥವಾ ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ಒಮ್ಮೆ ಅದನ್ನು ಮಾಡಿದ ಮೇಲೆ ಅದರ ನಂತರ ಸಂಶ್ಲೇಷಣೆ ಮಾಡಬೇಕಾಗುತ್ತದೆ ಮತ್ತು ಪರಿಶೀಲಿಸಿ ಸಮ್ಮತಿಗೊಳಿಸುವುದು ಸಂರಚನೆಯನ್ನು ಪುನಹ ಮಾಡುವುದು ಈ ರೀತಿ ಆನೆಯಂತಹ ಕೆಲಸಗಳು ಇವೆ ಆದರೆ ಕೇವಲ ಕೆಲವೊಬ್ಬರು ಮಾತ್ರ ಇಂತಹ ಕಾರ್ಯವನ್ನು ಪೂರ್ತಿ ಗೊಳಿಸಬಹುದು ಅವರು ನಾನು ಏನು ಮಾಡಲಿದ್ದೇನೆ ಎಂದು ಸಂಖ್ಯಾಶಾಸ್ತ್ರದ ಮಾಹಿತಿಯ ಮುಖಾಂತರ ಮತ್ತು ಪರಸ್ಪರ ಸಂಗತಿಗಳನ್ನು ಕಾರ್ಯವಿಧಾನದ ದೃಷ್ಟಿಯಿಂದ ನೋಡುವುದರ ಮೂಲಕ ಸ್ಪಷ್ಟವಾಗಿ ಯೋಚನೆ ಮಾಡಿರುತ್ತಾರೆ ಹೀಗಾಗಿ ಇಂದು ನಾವು ಕೆಲವೊಂದು ಅಂಶಗಳನ್ನು ಚರ್ಚಿಸೋಣ ಎಂದುಕೊಂಡಿದ್ದೇನೆ ಮತ್ತು ಈ ಪ್ರಕ್ರಿಯೆಯ ಕೆಲವೊಂದು ಅಂಶಗಳನ್ನು ಪುನರಾವರ್ತಿಸುವ ಮತ್ತು ಕೆಲವೊಂದು ಅಂಶಗಳನ್ನು ಸೇರಿಸೋಣ ನಮ್ಮಗುರಿ ಏನು ಎಂದು ತಿಳಿದುಕೊಳ್ಳೋಣ ನಾವು ಮಿಷನ್ ಅವಶ್ಯಕತೆಯಿಂದ ಆರಂಭಿಸಿದೆವು ಅಲ್ಲಿ ಬಹಳಷ್ಟು ಮಿಷನ್ ಅವಶ್ಯಕತೆಗಳು ಇವೆ ಹಾಗೂ ನಾವು ಮಾಡಿರುವಂತಹ ಮೊದಲನೇ ಕಾರ್ಯವೆಂದರೆ ಆಯ್ಕೆ ಮಾಡುವುದು ಅಥವಾ ನಾವು ಒಂದು ಸಾಮಾನ್ಯವಾದ ಹೋಲಿಸುವ ವಿಮಾನವನ್ನು ಅಥವಾ ವಾಯುಯಾನ ವನ್ನು ಆಯ್ಕೆ ಮಾಡಬೇಕು ಅದು ವಿಮಾನದ ಐತಿಹಾಸಿಕ ಮಾಹಿತಿಯಿಂದ ನಮ್ಮ ಮಿಷನ್ ಅವಶ್ಯಕತೆಯನ್ನು ಪೂರೈಸುವಂತಹ ವಿಮಾನವು ಆಗಿರುತ್ತದೆ ಈಗ ಅದು ನಮ್ಮ ಮಾರ್ಗದರ್ಶಿಯ ವಿಮಾನವು ಆಗುತ್ತದೆ ಮತ್ತು ಪರಿಕಲ್ಪನೆಯಲ್ಲಿ ಇರುವಂತಹ ಅಳತೆಗಳನ್ನು ಹೋಲುವಂತೆ ನೀವು ಪರಿಶೀಲಿಸಬಹುದು ಇದನ್ನು ಮಾಡುವಾಗ ನಾವು ಮೊದಲನೆಯದಾಗಿ ಅಂದಾಜು W0 ಕಂಡು ಹಿಡಿದಿದ್ದೇವೆ ಒಟ್ಟು ಅಂದಾಜು ಆಗಿರುತ್ತದೆ ನಾವು ಏನು ಮಾಡಿದ್ದೇವೆ ಪ್ರಾರ್ಥಮಿಕವಾದಂತಹ ಅವಶ್ಯಕತೆಗಳನ್ನು ಟೇಕಾಫ್ ಕ್ಲೈಮ್ ಕ್ರೂಜ್ ಮುಂತಾದವುಗಳನ್ನು ನಾವು ಹೇಳಿದ್ದೇವೆ ಹಾಗೂ ನಂತರ TO ಒಂದು ಸಂಖ್ಯೆಯನ್ನು ನಿಗದಿತ ಪಡಿಸಿದ್ದೇವೆ ನಂತರ ಈ ಲೆಕ್ಕಾಚಾರದಲ್ಲಿ ಖಾಲಿ ತೂಕದ ಭಿನ್ನರಾಶಿಯನ್ನು ನಾವು ಅಂದಾಜು ಮಾಡಿದ್ದೇವೆ ಏನಿದು ಇಂಧನದ ಭಿನ್ನರಾಶಿ ಮತ್ತು ಕೆಲವೊಂದು ನಾವು ಸಂಖ್ಯಾಶಾಸ್ತ್ರದ ಮುಖಾಂತರ ಕೆಲವೊಂದು ನಮ್ಮ ತಿಳುವಳಿಕೆಯ ಆಧಾರದ ಮೇಲೆ ಅಂದರೆ ರೇಂಜ್ ಗೋಸ್ಕರ ಲೊಯ್ಟ್ಟೆರ್ಗೋಸ್ಕರ ಎಂಡುರನ್ಸ್ಗೋಸ್ಕರ ಮುಂತಾದವುಗಳು ನಾವು ಮಾಡಿದ್ದೇವೆ ಮತ್ತು ಅಂತಿಮದಲ್ಲಿ ನಾವು TO ಅಂದಾಜು ಮಾಡಿದ್ದೇವೆ ಒಟ್ಟು ಟೇಕಾಫ್ ತೂಕ ಮತ್ತು ಅದರಲ್ಲಿ ಎಷ್ಟೇ ಪ್ರಮಾಣದ W0 ಲಭ್ಯವಿದ್ದರೂ ಇಲ್ಲಿ ಅಥವಾ ಇಲ್ಲಿ ಅದನ್ನು TO ರೂಪದಲ್ಲಿ ಪರಿವರ್ತಿಸಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಏಕೆಂದರೆ ನಾವು ಅದರಲ್ಲಿ ಬಳಸಿಕೊಳ್ಳುವಂತಹ ಇಂಧನವನ್ನು ಸೇರಿಸಬೇಕಾಗುತ್ತದೆ ಅದರಲ್ಲಿ ನಾವು ತಜ್ಞರಾಗಿದ್ದೇವೆ ಹೀಗಾಗಿ ನಾವು TO ಅಂದಾಜು ಮಾಡಿದ್ದೇವೆ ನಮ್ಮ ಮುಂದಿನ ಪ್ರಶ್ನೆ ತ್ರಸ್ಟ್ ಲೋಡಿಂಗ್ ಮೇಲೆ ಆಧಾರಿತವಾಗಿದೆ ಎರಡು ಮೂರು ಮಾನದಂಡಗಳ ಆಧಾರದ ಮೇಲೆ ತ್ರಸ್ಟ್ ಲೋಡಿಂಗ್ ಪಡೆದಿದ್ದೇವೆ ಹಾಗಾದರೆ ತ್ರಸ್ಟ್ ಲೋಡಿಂಗ್ ಎಷ್ಟು ಆಗಿರುತ್ತದೆ ಅಂದರೆ 0 4 ಎಂದುಕೊಳ್ಳೋಣ ಕೆಲವೊಂದು ಮೌಲ್ಯಗಳನ್ನು ನಾವು ಈಗಾಗಲೇ ಅಂದಾಜು ಮಾಡಿದ್ದೇವೆ ಮತ್ತು ಅದನ್ನು ಪಡೆಯಲು ಎಷ್ಟು ಪ್ರಮಾಣದ TW ಇರಬೇಕೆಂದು ಚರ್ಚಿಸಿದ್ದೇವೆ ಏಕೆಂದರೆ ಇಲ್ಲಿಂದ ಟೇಕಾಫ್ವರೆಗೆ ಹಾಗೂ ರೇಟ್ ಆಫ್ ಕ್ಲೈಮ್ಗೋಸ್ಕರ TW ಒಂದು ಪ್ರಮುಖ ಪಾತ್ರವನ್ನು ವಿಮಾನವನ್ನು ತ್ವರಿತಗೊಳಿಸಲು ವಹಿಸುತ್ತದೆ ನಾವು TW ಬಗ್ಗೆ ಮಾತನಾಡುವಾಗ ನಾನು TWTO ರೂಪದಲ್ಲಿ ಬರೆಯಲು ಇಚ್ಛಿಸುತ್ತೇನೆಹಾಗೂ ಕ್ಲೈಮ್ ಸ್ಥಿತಿಯಲ್ಲಿ ವಿಮಾನವು ಅದರ ತೂಕದಲ್ಲಿ ಕಡಿತವನ್ನು ನೋಡುತ್ತದೆ ಹಾಗೂ ಸಾಂದ್ರತೆಯ ಪರಿಣಾಮದಿಂದ ಲಭ್ಯವಿರುವ ತ್ರಸ್ಟ್ ಕಡಿಮೆಯಾಗುತ್ತ ಹೋಗುತ್ತದೆ ಮತ್ತು ಅದು ಪ್ರೊಪೆಲ್ಲರ್ ಚಾಲಿತ ವಿಮಾನ ಆಗಿದ್ದರೆ ಡೈನಮಿಕ್ ತ್ರಸ್ಟ್ ಬಗ್ಗೆ ನಾವು ಚರ್ಚಿಸಬೇಕಾಗುತ್ತದೆ ಅದೇ ರೀತಿ ಪುನಹ ಇಲ್ಲಿ ತಿದ್ದುಪಡಿಯನ್ನು ನೀಡಿದ್ದೇವೆ ಹೀಗಾಗಿ TWTO ಎಷ್ಟು ಇರಬೇಕು ಎಂದರೆ ಈ ಸಂಖ್ಯೆಗಳು ನಮಗೆ ತಿಳಿದಿದೆ ನಂತರ ನಾವು WSTO ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಅಲ್ಲಿ Vstall ಸಂಬಂಧಪಟ್ಟ ಕ್ಲೈಮ್ ರೇಟ್ ಸಂಬಂಧಪಟ್ಟ ಬೇರೆ ಮಿಷನ್ ಗಳು ಇವೆ ಕ್ರೂಜ್ ಸಂಬಂಧಪಟ್ಟಎಂದುಕೊಳ್ಳುವ ಅಂದರೆ ಅಂದರೆ 50 kgm2 ಇರುತ್ತದೆ ನಮ್ಮ ಹತ್ತಿರ 100 kgm2 ಇದೆ ಮತ್ತು ಎಲ್ಲಿ 75 kgm2 ಇದೆ ಎಂದುಕೊಳ್ಳುವ ಹೀಗಾಗಿ ಇಲ್ಲಿ ಪ್ರಶ್ನೆಯು ಏನೆಂದರೆ ನಾನು ಯಾವುದನ್ನು ಆಯ್ದುಕೊಳ್ಳಬೇಕು ಎಂದು ನಿಜವಾಗಿ ಹೇಳುವುದಾದರೆ ಎಲ್ಲರೂ ನಿಮಗೆ ಕನಿಷ್ಠ WS ಮೌಲ್ಯವನ್ನು ಆಯ್ದುಕೊಳ್ಳಲು ಹೇಳುತ್ತಾರೆ ಕನಿಷ್ಠ ಮೌಲ್ಯ ಎಂದರೆ ರೆಕ್ಕೆಯ ಪ್ರದೇಶವು ಹೆಚ್ಚಿಗೆ ಯಾಗಿರುತ್ತದೆ ಮತ್ತು ಅದು ಲಿಫ್ಟ್ ಗುಣಲಕ್ಷಣಗಳನ್ನು ಬೆಂಬಲಿಸುತ್ತದೆ ಆದರೆ ರೆಕ್ಕೆ ಪ್ರದೇಶವು ಹೆಚ್ಚು ಆದರೆ ಡ್ರ್ಯಾಗ್ ದಂಡ ಇದೆಯೇ ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ ವಿಮಾನವು ತಿರುಗುವುದು ನಾವು ನೋಡಬೇಕಾದ ಮತ್ತೊಂದು ಸಮಸ್ಯೆಯಾಗಿದೆ ನಾವು ತೂಕವನ್ನು ನೋಡಬೇಕಾಗಿದೆ ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ಅಂದರೆ ನಾನು ವಿಮಾನವನ್ನು ವಿನ್ಯಾಸಗೊಳಿಸುವಾಗ ಈ ವಿಮಾನವು ಅದರ ಹೆಚ್ಚಿನ ಸಮಯದಲ್ಲಿ ಏನು ಮಾಡಬೇಕಾಗಿದೆ ಇದು ಸಾರಿಗೆ ವಿಮಾನವಾಗಿದ್ದರೆ ನಾವು ಕ್ರೂಜ್ ರೇಂಜ್ ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೇವೆ ಮತ್ತು ಅದರಿಂದ ನಾನು ಕ್ರೂಜ್ ಪಡೆದರೆ ಸುಮಾರು 100 kgm2 ಆಗಿದ್ದರೆ ಈ ಮೌಲ್ಯವನ್ನು 100 kgm2 ತೆಗೆದುಕೊಳ್ಳಲು ನಾನು ಮುಂದಾಗುತ್ತೇನೆ ಏಕೆ ನೋಡೋಣ ನಾನು 50 kgm2 Vstall ಮಾನದಂಡವನ್ನು ಆಧರಿಸಿ ಕಡಿಮೆ ತೆಗೆದುಕೊಂಡರೆ ಮತ್ತು ಕ್ರೂಜ್ ಅದು 100 kgm2 ಆಗಿರಬೇಕು ಎಂದು ಹೇಳಿದರೆ ಅದರ ಅರ್ಥವೇನು ನಾವು ನೋಡೋಣ ಕ್ರೂಜ್ಗೆ LW12v2CL ಅಥವಾ WS12v2CL ಮತ್ತು ನಾವು ಈ 100 kgm2 ಪಡೆದಾಗ ಮತ್ತು ಕ್ರೂಜ್ಅನ್ನು ಅಂದರೆ ನಾವು ಕನಿಷ್ಟ ಅವಶ್ಯಕ ತ್ರಸ್ಟ್ ಸ್ಥಿತಿಯನ್ನು ಅಂದಾಜು ಮಾಡಿದ್ದೇವೆ ಅದನ್ನು ಈ ರೀತಿಯಲ್ಲಿ ಹೇಳೋಣ CLCD0K ಮತ್ತು ನಾವು ಈಗಾಗಲೇ ಕೆಲವು ಅಸ್ಪೆಕ್ಟ್ ರೇಶಿಯೋವನ್ನು ಊಹಿಸಿದ್ದೇವೆ ಮತ್ತು ಸಾಮಾನ್ಯವಾಗಿ 𝐶DO ಮೌಲ್ಯ ನೀವು 0 021 0 025 ಎಂದು ಊಹಿಸಬಹುದು ಸಮಸ್ಯೆ ಎಂದರೆ ನಾನು WS ಮೌಲ್ಯ 50 kgm2 ತೆಗೆದುಕೊಂಡರೆ ಅಂದರೆ ಅದು Vstall ಮಾನದಂಡದಿಂದ ಬಂದಿದೆ ಇದರರ್ಥ ಅಂದರೆ ನಾನು ಇದನ್ನು ಆಯ್ಕೆ ಮಾಡಿದರೆ ಕ್ರೂಜ್ ಮಿಷನ್ ಹೇಗೆ ತೃಪ್ತಿಗೊಳ್ಳುತ್ತದೆ ಆದ್ದರಿಂದ 50 kgm2 ನಾನು ಇಲ್ಲಿ ಬಳಸಿದರೆ ನೀವು 9 8 ರೊಂದಿಗೆ ಗುಣಿಸಬಹುದು ಈಗ ನಾನು ಡೈನಾಮಿಕ್ ಒತ್ತಡವನ್ನು ಹೆಚ್ಚಿಸಬೇಕಾಗಿದೆ ಎಂದು ನೀವು ಗಮನಿಸಿದರೆ ಏಕೆಂದರೆ CL CD0K ಸ್ಥಿರವಾಗಿದೆ ಏಕೆಂದರೆ ನಾನು 100 ರ ಬದಲು ಮಾಡಬೇಕು ಎಂದು ಬಯಸಿದರೆ ಅದು 50 kgm2 ಮಾಡಲು ಹೇಳುತ್ತದೆ2 ಆದ್ದರಿಂದ ಕಡಿಮೆ ವೇಗದಲ್ಲಿ ನೀವು CL CD0Kಗೆ ಸಮಾನವಾಗಿ ಹಾರಬಲ್ಲದು ಎಂದು ಅದು ತಿಳಿಸುತ್ತದೆ ಕಡಿಮೆ ಡೈನಾಮಿಕ್ ಒತ್ತಡದ ಸ್ಥಿತಿಯಲ್ಲಿ ನೀವು ಅವಶ್ಯಕ ಕನಿಷ್ಠ ತ್ರಸ್ಟ್ ಸ್ಥಿತಿಯನ್ನು ನಿರ್ವಹಿಸಬಹುದು ನಾನು ಪುನರಾವರ್ತಿಸುತ್ತಿದ್ದೇನೆ ಕ್ರೂಜ್ ಸ್ಥಿತಿಯಲ್ಲಿ WS ಮೌಲ್ಯವು ನಮಗೆ 100 kgm2 ನಿಂದು ಕನಿಷ್ಠ ಅವಶ್ಯಕ ತ್ರಸ್ಟ್ ಸ್ಥಿತಿಗೆ ತಿಳಿದಿದೆ ಆದರೆ ನಾವು 50 kgm2 ಎಂದು ಸ್ಟಾಲ್ ಸ್ಥಿತಿಯನ್ನು ತೃಪ್ತಿಗೊಳಿಸಲು ತೆಗೆದುಕೊಂಡಿದ್ದೇವೆ ಮತ್ತು ನಾನು ಅದನ್ನು ಬಳಸಿದರೆ ಅದರ ಅರ್ಥವು ಇವಾಗ ಇರುವಂತಹ ಸ್ಥಿತಿ ಆಗಿರುತ್ತದೆ ಅಂದರೆ ನಾನು ಕಡಿಮೆ ಒತ್ತಡದ ಸ್ಥಿತಿಯಲ್ಲಿ ಹಾರಬೇಕಾಗುತ್ತದೆ ಕಡಿಮೆ ಒತ್ತಡದ ಸ್ಥಿತಿ ಎಂದರೆ ಹೆಚ್ಚಿನ ಎತ್ತರ ಮತ್ತು ಕಡಿಮೆ ವೇಗ ಅಥವಾ ಇವೆರಡರಲ್ಲೂ ಸ್ವಲ್ಪ ಪ್ರಮಾಣದ ವ್ಯತ್ಯಾಸವು ಆಗಿರುತ್ತದೆ ಆದರೆ ನಾವು ವಿರುದ್ಧವಾಗಿ ಮಾಡಿದಾಗ ಅಂದರೆ ಕ್ರೂಜ್ ಸ್ಥಿತಿಯಲ್ಲಿ ಇರುವಂತಹ WS ಮೌಲ್ಯವನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ನೀವು ಹೇಳಿರುವ ಹಾಗೆ ನನ್ನ ಪ್ರಮುಖವಾದಂತಹ ಮಿಷನ್ ಕ್ರೂಜ್ ಆಗಿರುತ್ತದೆ ಹೀಗಾಗಿ ನಾನು ಕ್ರೂಜ್ WS ಮೌಲ್ಯ 100 kgm2 ಎಂದು ತೆಗೆದುಕೊಳ್ಳುತ್ತೇನೆ ನಂತರ ಈ ಸ್ಥಿತಿಯಲ್ಲಿ ಇದರ ಪರಿಣಾಮವೇನು ಎಂದರೆ WS ಮೌಲ್ಯ 50 kgm2 ಇರಬೇಕಾಗಿತ್ತು ಆದರೆ ಈಗ ಅದು 100 kgm2 ಆಗಿದೆ ಆದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ WS ಆಯಾಮವೂ Nm2 ಆಗಿರುತ್ತದೆ ಹೀಗಾಗಿ ನೀವು g ದಿಂದ ಗುಣಿಸಬೇಕು 50ಮೌಲ್ಯದ ಬದಲಾಗಿ 100 ಮೌಲ್ಯವನ್ನು ತೆಗೆದುಕೊಂಡಿದ್ದೇವೆ ಇದರ ಅರ್ಥವು ಏನಾಗಬಹುದು ಈ Vstall ಅಂದರೆ Vstall2WSCLmax 50 kgm2 ಇರುವಂತಹ ಸ್ಥಿತಿಯು WS ಮೌಲ್ಯ 50 kgm2ದಿಂದ ಬಂದಿದೆ ಮತ್ತು ಒಂದು ನಿರ್ದಿಷ್ಟವಾದ CLmax ಮೌಲ್ಯಕ್ಕೆ Vstall ನಿಮಗೆ ದೊರಕಿದೆ ಏಕೆಂದರೆ ಅಲ್ಲಿ Vs ಮೇಲೆ ನಿರ್ಬಂಧ ಇತ್ತು ಹೀಗಾಗಿ Vs ಮೌಲ್ಯವು 50 ನೋಟ್ಸ್ ಅಥವಾ ಅದೇ ರೀತಿಯ ಒಂದು ಸಂಖ್ಯೆ ಆಗಿರುತ್ತದೆ ಈಗ ನಾನು WS ಮೌಲ್ಯ 100 kgm2 ಇರುವ ರೀತಿಯಲ್ಲಿ ವಿನ್ಯಾಸಿಸಿದರೆ ಆಗ Vstall ಹೆಚ್ಚು ಆಗುತ್ತದೆ Vstall ಹೆಚ್ಚು ಆದರೆ VTO Vland ಹೆಚ್ಚಿಗೆ ಆಗುತ್ತದೆ ಎಂದು ಅರ್ಥ ಬಹುಶಹ ಇದರಿಂದ ನಾವು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಆದರೆ ನಾವು ಯಾವ ರೀತಿಯಲ್ಲಿ ಯೋಚಿಸಬೇಕಾಗುತ್ತದೆ ನಾನು ಇದರ ಮೌಲ್ಯವನ್ನು 100 kgm2 ಆಗಿ ಇಡುತ್ತೇನೆ ಅದನ್ನು ನಿಖರವಾಗಿ ನ್ಯೂಟನ್ ಪ್ರತಿ ಚದರ ಮೀಟರ್ ರೂಪದಲ್ಲಿ 9 8ದಿಂದ ಗುಣಿಸಿ ಇರುತ್ತೇನೆ ಆದರೆ ಆಗ ನನಗೆ Vs ಮೌಲ್ಯ 50 ನೋಟ್ಸ್ ಹಿಡಿದು ನಿರ್ಬಂಧ ಇರುತ್ತದೆ ಹೀಗಾಗಿ ನಾನು CLmax ಮೌಲ್ಯವನ್ನು ಬದಲಾಯಿಸುತ್ತೇನೆ CLmax ಮೌಲ್ಯವನ್ನು ಹೆಚ್ಚಿಸುತ್ತದೆ ಅಂದರೆ ಹೆಚ್ಚಿನ CLmax ಮೌಲ್ಯವನ್ನು ಹೊಂದಿರುವಂತಹ ಏರ್ ಫಾಯ್ಲ್ ನೋಡಬೇಕಾಗುತ್ತದೆ ಮತ್ತು ಅದರ ಜೊತೆಗೆ CLmax ಹೆಚ್ಚಿಸಲು ಹೆಚ್ಚಿನ ಲಿಫ್ಟ್ ನೀಡುವಂತಹ ಸಾಧನವನ್ನು ಟೇಕಾಫ್ ಸ್ಥಿತಿಯಲ್ಲಿ ಬಳಸುತ್ತೇನೆ ಈ ರೀತಿ ನಾವು ವಿವಿಧ ಸಂಯೋಜನೆಗಳನ್ನು ಪರೀಕ್ಷಿಸುತ್ತೇವೆ ಮತ್ತು ಈ ರೀತಿಯಲ್ಲಿ ನೀವು ಪ್ರತಿಯೊಂದು ಅಂಶವನ್ನು ಸುಧಾರಿಸುತ್ತಿದೆ ಹಾಗೂ ಕಂಡುಹಿಡಿಯುತ್ತೀರಿ ಇದು ನನಗೆ ಸೂಕ್ತವಾಗಿದೆ ಅಥವಾ ಸರಿಯಾಗಿದೆ ಆದ್ದರಿಂದ ಇಂತಹ ಸಂಘರ್ಷಗಳು ಬರುತ್ತವೆ ಮತ್ತು ವಿನ್ಯಾಸಗಾರರ ಕೆಲಸವೇನೆಂದರೆ ಹೇಗೆ ಪ್ರತಿಯೊಂದು ವಿಭಾಗಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು ಮತ್ತು ಒಪ್ಪಂದಕ್ಕೆ ಒಳಗಾಗಬೇಕು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯೂ ರಾಜಿಯಾಗಬೇಕು ಎಂದು ಸರಿ ಮೊದಲು ನಿಮಗೆ ಇದನ್ನು ವಿವರಿಸಿ ತಿಳಿಸಬೇಕು ಎಂದುಕೊಂಡಿದ್ದೆ ಸರಿಯಾಗಿದೆ ಆದ್ದರಿಂದ ಅದರ ನಂತರ W0 ಕಂಡು ಹಿಡಿಯುತ್ತೇವೆ ಮತ್ತು ಒಮ್ಮೆ ನೀವು ಅದನ್ನು ನಿರ್ಧರಿಸಿದ ಮೇಲೆ ಹಾಗೂ ಅದಕ್ಕೆ W0S ಎಂದು ಸಮರ್ಥನೆ ನೀಡಿದ ಮೇಲೆ ನಾನು ಒಂದು ಸಂಖ್ಯೆಯನ್ನು ನಿರ್ಧರಿಸುತ್ತೇನೆ ಮತ್ತು W0 ಎಷ್ಟು ಆಗಿರಬೇಕೆಂದು ನಾನು ಈಗಾಗಲೇ ಆಯ್ದುಕೊಂಡಿದ್ದೇನೆ ಹೀಗಾಗಿ ನನಗೆ S ಮೌಲ್ಯ ತಿಳಿದಿದೆ ಹಾಗಾದರೆ ನನಗೆ SW ಇಳಿದಿರುತ್ತದೆ ಇದು ನನಗೆ ತಿಳಿದಿದೆ ಮತ್ತು ನೆನಪಿನಲ್ಲಿಟ್ಟುಕೊಳ್ಳಿ ನಾವು W0 ಕಂಡು ಹಿಡಿಯುತ್ತೆ ಇರುವಾಗ ರೆಕ್ಕೆಯ ಅಸ್ಪೆಕ್ಟ್ ರೇಶಿಯೋ ಮೌಲ್ಯವನ್ನು ಅಂದಾಜು ಮಾಡಿಕೊಂಡಿರುತ್ತೇವೆ ಹಾಗೂ ನಾನು ಅಸ್ಪೆಕ್ಟ್ ರೇಶಿಯೋ ಮೌಲ್ಯ ಸರಿ ಸುಮಾರು 8 ಎಂದು ತೆಗೆದುಕೊಂಡಿದ್ದೇನೆ ಇದನ್ನು ನೀವು ಮುಂದುವರೆಸಬಹುದು ಸ್ಪ್ಯಾನ್ ಎಷ್ಟು ಇರಬೇಕು ಕಾರ್ಡ್ ಎಷ್ಟು ಇರಬೇಕು ಎಂದು ಎಲ್ಲವೂ ಪರಿಕಲ್ಪನಾ ಮೌಲ್ಯಗಳ ಆಗಿರುತ್ತವೆ ನಂತರ ನೀವು ನಿಮ್ಮಷ್ಟಕ್ಕೆ ಒಂದು ಪ್ರಶ್ನೆಯನ್ನು ಕೇಳುತ್ತೀರಾ ನನಗೆ ಇಂಡಿಯೂಸ್ ಡ್ರ್ಯಾಗ್ಕಡಿಮೆ ಮಾಡಬೇಕಾಗಿದೆ ಹೀಗಾಗಿ ರೆಕ್ಕೆಯಲ್ಲಿ ಟೆಪರ್ ಅನುಪಾತ ಹೊಂದಿರಬೇಕು ಟೆಪರ್ ಅನುಪಾತ ಅಂದರೆ ಸರಿ ಸುಮಾರು 0 5 ಪರಿಕಲ್ಪನಾ ಹಂತದಲ್ಲಿ ಇಡಬಹುದು ಅದು ಒಳ್ಳೆಯ ಅಂದಾಜು ಆಗಿರುತ್ತದೆ ನಂತರ ಪರಿಕಲ್ಪನಾ ಹಂತದಲ್ಲಿ ರೆಕ್ಕೆಯನ್ನು ವಿನ್ಯಾಸ ಮಾಡಬೇಕು ಎಂದು ನನಗೆ ತಿಳಿದಿರುತ್ತದೆ ಈಗ ರೆಕ್ಕೆಯ ಬುಡ ಭಾಗವು ಬೇಗ ಸ್ಟಾಲ್ಆಗುವ ರೀತಿಯಲ್ಲಿ ಮತ್ತು ತುದಿಯು ತಡವಾಗಿ ಸ್ಟಾಲ್ಆಗುವ ರೀತಿಯಲ್ಲಿ ಖಚಿತಪಡಿಸುತ್ತೇನೆ ಹೀಗಾಗಿ ನಾನು ಅಲ್ಲಿ ವಾಶ್ ಔಟ್ ನೀಡುತ್ತೇನೆ ಸ್ವಲ್ಪ ಪ್ರಮಾಣದ ಋಣಾತ್ಮಕ ಸೆಟ್ಟಿಂಗ್ ಕೋನವನ್ನು ತುದಿಯಲ್ಲಿ ನೀಡುತ್ತೇನೆ ಅದರಲ್ಲಿ ಸರಿಸುಮಾರು 3 ಡಿಗ್ರಿ ಕೆಳಗೆ ತಿರುವು ನೀಡಿರುತ್ತೇನೆ ಈ ಎಲ್ಲ ಸಂಖ್ಯೆಗಳು ಐತಿಹಾಸಿಕ ಮಾಹಿತಿಯಿಂದ ದೊರಕಿದೆ ಏಕೆಂದರೆ ನೀವು ಸಂಸ್ಲೇಷಣೆಯನ್ನು ಮಾಡುತ್ತಿಲ್ಲ ಈಗ ಇವೆಲ್ಲವೂ ಆರಂಭಿಕ ಸಂಖ್ಯೆಗಳೆಂದು ಅರ್ಥಮಾಡಿಕೊಳ್ಳಿ ನಂತರ ನೀವು ಸಂಸ್ಲೇಷಣೆ ಯನ್ನು 3ಡಿಗ್ರಿಗೆ ಅವಶ್ಯಕವಾಗಿದೆ 3 5ಗೆ ಡಿಗ್ರಿ ಆವಶ್ಯಕವಾಗಿದೆ ಅಥವಾ 4ಗೆ ಬೇಕಾಗಿದೆ ಅಥವಾ 2ಗೆ ಬೇಕಾಗಿದೆ ಅಥವಾ ಯಾವುದು ಅವಶ್ಯವಿಲ್ಲ ನಿಮ್ಮ ಹತ್ತಿರ ವಿವಿಧ ಆಯ್ಕೆಗಳು ಇರುವುದರಿಂದ ನೀವು ವಿವಿಧ ಪ್ರಕಾರದ ಏರ್ ಫಾಯ್ಲ್ ರೆಕ್ಕೆಯ ವಿವಿಧ ಭಾಗಗಳಲ್ಲಿ ವಿವಿಧ CLmax ಇರುವ ರೀತಿ ಮತ್ತು 𝛼stall ಗುಣಲಕ್ಷಣಗಳನ್ನು ಹೊಂದಿರುವುದನ್ನು ಆಯ್ಕೆ ಮಾಡುತ್ತೀರಾ ಇದರ ನಂತರ ನಾನು ಇದರಲ್ಲಿ ಸ್ವೀಪ್ ಕೋನವನ್ನು ನೀಡುತ್ತಿದ್ದೇನೆ ಎಂದು ನಿಮ್ಮಷ್ಟಕ್ಕೆ ಪ್ರಶ್ನಿಸುತ್ತೀರಿ ಅಲ್ಲಿ ಸ್ವೀಪ್ ಇದ್ದಾಗ ತುದಿಯಲ್ಲಿನ ಸ್ಟಾಲ್ ತಪ್ಪಿಸಲು ನಾನು ಏನು ಮಾಡಬೇಕು ಎಂದು ನೀವು ನನಗೆ ಇಲ್ಲಿ ಪ್ರಶ್ನಿಸಬಹುದು ಹೀಗಾಗಿ ಪರಿಕಲ್ಪನಾ ಹಂತದಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ರೆಕ್ಕೆಯ ಪ್ರದೇಶವು ಎಷ್ಟು ಇರಬೇಕು ಮತ್ತು ಮೀನ್ ಏರೋಡೈನಮಿಕ್ ಕಾರ್ಡ್ಯಾವುದು ಎಂಬುವುದರ ಬಗ್ಗೆ ನಿಮಗೆ ಕಲ್ಪನೆ ಇರಬೇಕು ನಿಮಗೆ ಈಗಾಗಲೇ ಟೆಪರ್ ಅನುಪಾತ ತಿಳಿದ ಮೇಲೆ ಮೀನ್ ಏರೋಡೈನಮಿಕ್ ಕಾರ್ಡ್ ಹೇಗೆ ಕಂಡುಹಿಡಿಯಬೇಕು ಎಂದು ತಿಳಿದಿದೆ ಈಗ ನಿಮಗೆ ರೆಕ್ಕೆಯ ಪ್ರದೇಶವು ಅಸ್ಪೆಕ್ಟ್ ರೇಶಿಯೋ ಇತ್ಯಾದಿಗಳನ್ನು ಪರಿಕಲ್ಪನಾ ರೂಪದಲ್ಲಿ ತಿಳಿದಿದೆ ಮುಂದಿನ ಪ್ರಶ್ನೆ ಎಂದರೆ ಫ್ಯೂಸೆಲಾಜ್ ಉದ್ದ ಎಷ್ಟು ಆಗಿರಬೇಕು ಫ್ಯೂಸೆಲಾಜ್ ಉದ್ದ ಎಷ್ಟು ಎನ್ನುವುದು ಮುಂದಿನ ಪ್ರಶ್ನೆ ಆಗಿರುತ್ತದೆ ಹಾಗೂ ಹಿಂದಿನ ಉಪನ್ಯಾಸದಲ್ಲಿ ಫ್ಯೂಸೆಲಾಜ್ ಉದ್ದದ ಪರಸ್ಪರ ಸಂಬಂಧವನ್ನು ಗಮನಿಸಿದ್ದೇವೆ LaW0c ಅದು ಒಟ್ಟು ತೂಕದ ಜೊತೆಗೆ ಇರುವಂತಹ ಒಳ್ಳೆಯ ಪರಸ್ಪರ ಸಂಬಂಧವಾಗಿದೆ ಹಾಗೂ ಅದನ್ನು ಸೆಸ್ನಾ 206 ಮತ್ತು ಸೈನಸ್ 912 ವಿಮಾನಗಳಿಗೆ ತಿಳಿಸಿದ್ದೇವೆ ಎಷ್ಟು ನಿಖರವಾಗಿ ಅದು ಊಹಿಸುತ್ತದೆ ಮತ್ತು ನಿಮಗೆ ತಿಳಿದಿರುವ ಹಾಗೆ ಅದರಿಂದ ನಿಮಗೆ ಫ್ಯೂಸೆಲಾಜ್ ಉದ್ದ ಸಿಗುತ್ತದೆ ಹೀಗಾಗಿ ಸರಿಸುಮಾರು ಫ್ಯೂಸೆಲಾಜ್ ಉದ್ದ ತಿಳಿದಿದೆ ಈ ಫ್ಯೂಸೆಲಾಜ್ ಉದ್ದ ದೊರಕಿದ ಮೇಲೆ ಮೂಡುವಂತಹ ಮುಂದಿನ ಪ್ರಶ್ನೆಯೂ ಏನೆಂದರೆ ನಿರೀಕ್ಷಿಸಿರುವಂತಹ CG ಸ್ಥಾನವು ಎಲ್ಲಿರುತ್ತದೆ ಸಾಮಾನ್ಯವಾಗಿ ಇಂದಿನ ಉಪನ್ಯಾಸದಲ್ಲಿ ಸಾಮಾನ್ಯವಾದ ವಿಮಾನಕ್ಕೆ ನಾನು ತೋರಿಸಿದ್ದೇನೆ CG ಸ್ಥಾನವು ಒಟ್ಟು ಉದ್ದದ 25 ರಿಂದ 30 ಪ್ರತಿಶತ ಇಲ್ಲಿಂದ ಆಗಿರುತ್ತದೆ ಎನ್ನುವುದು ತಪ್ಪಾಗುವುದಿಲ್ಲ ಏಕೆಂದರೆ ಈ CG ತುಂಬಾ ಪ್ರಮುಖವಾಗಿರುತ್ತದೆ ಏಕೆಂದರೆ ಸಂಪೂರ್ಣ ವಿಮಾನದ ರೆಕ್ಕೆ ಬಾಲ ಸೇರಿಸುವುದು ಪ್ರತಿಯೊಂದು CG ಮೇಲೆ ನಿರ್ಧಾರಿತವಾಗಿರುತ್ತದೆ ಏಕೆಂದರೆ ಅದು ಸ್ಥಿರತೆಯ ಅಂಶವನ್ನು ಹೊಂದಿರುತ್ತದೆ ಅದು ಸ್ಥಿರತೆಯ ಅಂಶಗಳನ್ನು ತೃಪ್ತಿಪಡಿಸಬೇಕು ಹೆಚ್ಚಿನ ಪ್ರಮಾಣದ ಕೆಲಸವು ಹೆಚ್ಚಿನ ಪ್ರಮಾಣದ ಸಾಹಿತ್ಯ ಕೆಲಸವು ಇಲ್ಲಿರುತ್ತದೆ ಏಕೆಂದರೆ ಈ ಹಂತದಲ್ಲಿ ಎಷ್ಟು ಪ್ರಮಾಣದ ತೂಕದ ವಿತರಣೆಯು ಆಗಿರಬಹುದು ಎಂಬ ಕಲ್ಪನೆಯು ಇರುವುದಿಲ್ಲ ಹೀಗಾಗಿ ಒಮ್ಮೆ ನೀವು ಪರಿಕಲ್ಪನೆ ಮಾಡಿದಮೇಲೆ ನಂತರ ಸಂಖ್ಯಾಶಾಸ್ತ್ರದ ಮಾಹಿತಿಯಿಂದ ಅಂದಾಜಿನ ಪರಸ್ಪರ ಮೌಲ್ಯಗಳನ್ನು ಉಪಯೋಗಿಸಬಹುದು ಮತ್ತು CG ಸ್ಥಾನ ಎಲ್ಲಿ ಎಂದು ನಿರ್ಧರಿಸಬಹುದು ಆದರೆ ಒಟ್ಟು ಉದ್ದದ ಪ್ರತಿಶತ ಮೌಲ್ಯವನ್ನು CG ಗೋಸ್ಕರ ತೆಗೆದುಕೊಳ್ಳುವುದು ಕೆಟ್ಟ ಕಲ್ಪನೆಯು ಅಲ್ಲ ಈಗ ನಾನು ಇದನ್ನು ಮಾಡಿದ ಮೇಲೆ ನನ್ನಲ್ಲಿ ಯಾವ ಮಾಹಿತಿಗಳು ಇವೆ ಬನ್ನಿ ನೋಡೋಣ ನಾವು ಪರಿಕಲ್ಪನಾ ವಿನ್ಯಾಸವನ್ನು ಚರ್ಚಿಸುತ್ತಿದ್ದೇವೆ ಹೀಗಾಗಿ W0 ಎಷ್ಟು ಎಂದು ನಮಗೆ ತಿಳಿದಿದೆ ನಮಗೆ ರೆಕ್ಕೆಯ ಪ್ರದೇಶ ಎಷ್ಟು ಎಂದು ತಿಳಿದಿದೆ ಮೀನ್ ಏರೋಡೈನಮಿಕ್ ಕಾರ್ಡ್ ಎಷ್ಟು ಎಂದು ಗೊತ್ತು ಮತ್ತು ಮುಂದಿನ ಪ್ರಶ್ನೆಯೂ ಏನಾಗಬಹುದು ಎಂದರೆ ಹಾಗೂ ಫ್ಯೂಸೆಲಾಜ್ ಉದ್ದ ನನಗೆ ತಿಳಿದಿದೆ ಹೀಗಾಗಿ ಇದು ಫ್ಯೂಸೆಲಾಜ್ ಉದ್ದ ಆಗಿದ್ದು ಮತ್ತು ಸರಿಸುಮಾರು 30 ಪ್ರತಿಶತ ದೂರದಲ್ಲಿ CG ಇಟ್ಟಿದ್ದೇನೆ ನಾನು ಏನು ಮಾಡಲು ಇಚ್ಚಿಸುತ್ತೇನೆ ಎಂದರೆ ನಾನು ಸಮ್ಮತಿಯ ರೆಕ್ಕೆಯನ್ನು ವಿನ್ಯಾಸ ಮಾಡುವುದಾದರೆ ಆರಂಭದಲ್ಲಿ ನಾನು ರೆಕ್ಕೆಯ a c ಮತ್ತು CG ಸ್ಥಾನವು ಒಂದೇ ಮಾಡಲು ಪ್ರಯತ್ನಿಸುತ್ತೇನೆ ಅಂದರೆ ಈ ಸಮ್ಮತಿಯ ರೆಕ್ಕೆಯು ಕೇವಲ ಲಿಫ್ಟ್ ಉತ್ಪಾದಿಸಲು ಜವಾಬ್ದಾರಿ ಆಗಿರುತ್ತದೆ ಹೀಗಾಗಿ ಅಲ್ಲಿ ಋಣಾತ್ಮಕ Cmac ಇರುವುದಿಲ್ಲ ನಾನು ಅದನ್ನು ಸರಳವಾಗಿಸಿದ್ದೇನೆ ನಾನು ರೆಕ್ಕೆಯ a c ಮತ್ತು ವಿಮಾನದ CG ಸ್ಥಾನವನ್ನು ಒಂದೇ ಜಾಗದಲ್ಲಿ ಇಟ್ಟಿದ್ದೇನೆ ಹೀಗಾಗಿ ರೆಕ್ಕೆಯ ಲಿಫ್ಟ್ ಯಾವುದೇ ರೀತಿಯ ಸ್ಥಿರವಾದ ಅಥವಾ ಅಸ್ಥಿರವಾದ ಮೊಮೆಂಟ್ ಸೃಷ್ಟಿಸುವುದಿಲ್ಲ ಮುಂದಿನ ಪ್ರಶ್ನೆಯೂ ಏನೆಂದರೆ ಅಡ್ಡ ಬಾಲ ಹಾಗೂ ಲಂಬ ಬಾಲದ ಗಾತ್ರ ಎಷ್ಟು ಆಗಿರಬೇಕು ಬಾಲದ ಗಾತ್ರ ಮತ್ತು ಅದರ ಸ್ಥಾನವನ್ನು ಹೇಗೆ ನಿರ್ಧರಿಸುತ್ತೇನೆ ಎಂದು ನಮಗೆ ಈಗ ಫ್ಯೂಸೆಲಾಜ್ ಉದ್ದ ಎಷ್ಟು ಎಂದು ತಿಳಿದಿದೆ ನೀವು ಮರೆಯಬೇಡಿ ನಮಗೆ ಕಾರ್ಡ್ ತಿಳಿದಿದೆ ನಮಗೆ ರೆಕ್ಕೆಯ ಪ್ರದೇಶವು ತಿಳಿದಿದೆ ಹೀಗಾಗಿ ಆರಂಭದಲ್ಲಿ ಎಷ್ಟು ಪ್ರಮಾಣದ ಅಡ್ಡ ಬಾಲದ ಗಾತ್ರ ಇರಬೇಕೆಂದು ಕಲ್ಪನೆ ಮಾಡುವುದುಆದರೆ ಮತ್ತು ಅದರ ಸ್ಥಾನವನ್ನು ನಿರ್ಧರಿಸುವುದಾದರೆ ನಿಮಗೆ ಕೆಲವೊಂದು ಸೂಚನೆಗಳನ್ನು ನೀಡಲಾಗಿದೆ ನಮಗೆ ತಿಳಿದಿರುವ ಹಾಗೆ ಬಾಲದ ಗಾತ್ರದ ಅನುಪಾತವು ಈ ರೀತಿಯಾಗಿರುತ್ತದೆ VHStSwltC ಅದು ತುಂಬಾ ತುಂಬಾನೇ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ ಹಾಗೂ ನೀವು ಅದನ್ನು ಸ್ಪಷ್ಟವಾಗಿ ಗಮನಿಸಿದ್ದೀರಾ ನಾನು ರೆಕ್ಕೆಯ a c ಮತ್ತು CG ಸ್ಥಾನವನ್ನು ಒಂದೇ ಮಾಡಿದ್ದೇನೆಹೀಗಾಗಿ ನಾನು ಈ ಬಾಲವನ್ನು ಅಡ್ಡ ಬಾಲವನ್ನು ಅಡ್ಡ ಬಾಲದ a c ಸ್ಥಾನ ಮತ್ತು ವಿಮಾನದ CG ಮತ್ತು ಅಡಿಕೆಯ a c ಅಂತರವನ್ನು ಪರಿಗಣಿಸಿ ಅದನ್ನು lt ಎಂದು ಕರೆಯುತ್ತೇನೆ ಸೈದ್ಧಾಂತಿಕವಾಗಿ ಸಾಮಾನ್ಯವಾಗಿ ಬಾಲದ a c ಮತ್ತು ವಿಮಾನದ CG ನಡುವೆ ಅಂತರವನ್ನು lt ಎಂದು ಕರೆಯುತ್ತೇವೆ ಈಗ VH ಹಾಗೂ ಇನ್ನಿತರ ಅಂಶಗಳ ಬಗ್ಗೆ ಮಾತನಾಡುವುದಕ್ಕಿಂತ ಮುಖ್ಯ ಅಡ್ಡ ಬಾಲದ ಬಗ್ಗೆ ಗಮನಿಸಿದರೆ ನಾವು ಅಲ್ಲಿ ಸಮ್ಮತಿಯ ಏರ್ ಫಾಯ್ಲ್ ಬಳಸಿದ್ದೇವೆ ರೆಕ್ಕೆಗಳಿಗೆ ಸಾಮಾನ್ಯವಾಗಿ ಕ್ಯಾಮ್ಬರ್ ಏರ್ ಫಾಯ್ಲ್ ಬಳಸುತ್ತೇವೆ ಉದಾಹರಣೆಗೆ ನಾನು ಇಲ್ಲಿ ಸಮ್ಮತಿ ಆಕಾರವನ್ನು ಆರಂಭದ ಕ್ಷಣದಲ್ಲಿ ಉಪಯೋಗಿಸುತ್ತೇನೆ ಆದರೆ ಅಡ್ಡ ಬಾಲವು ಸಮ್ಮತಿ ಆಕಾರ ಆಗಿರುತ್ತದೆ ಮತ್ತು ಅಡ್ಡ ಬಾಲದ ಅಸ್ಪೆಕ್ಟ್ ರೇಶಿಯೋ ರೆಕ್ಕೆಯ ಅಸ್ಪೆಕ್ಟ್ ರೇಶಿಯೋ ಗಿಂತ ಕಡಿಮೆ ಆಗಿರಬೇಕು ಅದಕ್ಕೆ ಕಾರಣವೂ ಏನೆಂದರೆ ನಮಗೆ ರೆಕ್ಕೆಯು ಬಾಲಕ್ಕಿಂತ ಮೊದಲು ಸ್ಟಾಲ್ ಆಗಬೇಕು ಏಕೆಂದರೆ ಸ್ವಲ್ಪ ಪ್ರಮಾಣದ ನಿಯಂತ್ರಣವೂ ನಮ್ಮ ಕೈಯಲ್ಲಿ ಇರುತ್ತದೆ ಮತ್ತು ಅಸ್ಪೆಕ್ಟ್ ರೇಶಿಯೋ ಕಡಿಮೆಯಾದರೆ ಸ್ಟಾಲ್ ತಡವಾಗಿ ಆಗುತ್ತದೆ ಇಂತಹ ತಿಳುವಳಿಕೆಯು ನಮ್ಮಲ್ಲಿ ಇದೆ ಹೀಗಾಗಿ ಐತಿಹಾಸಿಕ ಮಾಹಿತಿಗಳಿಂದ ಬಾಲದ ಅಸ್ಪೆಕ್ಟ್ ರೇಶಿಯೋ ಮೌಲ್ಯವು 4 ಅಥವಾ 5 ಎಂದು ತೆಗೆದುಕೊಳ್ಳಬಹುದು ನನಗೆ ಒಮ್ಮೆ VH ಪ್ರಾಮುಖ್ಯತೆಯು ತಿಳಿದ ಮೇಲೆನಾನು ಸಂಖ್ಯಾಶಾಸ್ತ್ರದ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಮತ್ತು ಯಾವ ರೀತಿಯ ವಿಮಾನವನ್ನು ನಾನು ವಿನ್ಯಾಸ ಮಾಡಬೇಕು ಎಂದು ಗಮನಿಸಿ ಅಂದರೆ ನಾನು ಸಾಮಾನ್ಯ ವಾಯುಯಾನ ವನ್ನು ವಿನ್ಯಾಸ ಮಾಡುತ್ತೇನೆ ಮತ್ತು ನನ್ನ ಹಿಂದಿನ ಉಪನ್ಯಾಸವನ್ನು ನೀವು ಗಮನಿಸಿದರೆ ರೇಮರ್ ಪುಸ್ತಕದ ಪ್ರಕಾರ ಸಾಮಾನ್ಯವಾದ ವಾಯುಯಾನ ದಲ್ಲಿ VH ಅಲ್ಲಿ CHT ಆಗಿದ್ದು ಅದರ ಮೌಲ್ಯವು 0 7 ಆಗಿರುತ್ತದೆ ಆದರೆ ಪರಿಕಲ್ಪನಾ ಹಂತದಲ್ಲಿ ಇಂತಹ ಹೆಚ್ಚಿನ ಮೌಲ್ಯವನ್ನು ಉಪಯೋಗಿಸಬೇಕಾಗುತ್ತದೆ ಹೀಗಾಗಿ ಈ CHT ಮೌಲ್ಯವು ಏನು ಎಂದರೆ ಅದು ಸಾಮಾನ್ಯವಾಗಿ VH 0 7 StSwltCw ನಮ್ಮ ಗುರಿ ಏನು ಗುರಿ ಏನೆಂದರೆ ಬಾಲದ ಗಾತ್ರವು ಎಷ್ಟು ಎಂದು ತಿಳಿದುಕೊಳ್ಳುವುದು ಆದರೆ ಇಲ್ಲಿಯವರೆಗೆ ನಾವು ಕಂಡುಹಿಡಿದಿರುವ ಅಂತ ಮೌಲ್ಯವು St ಇಂಟು lt ಆಗಿರುತ್ತದೆ ಅದರ ಮೌಲ್ಯ ನಿಮಗೆ 0 7∗𝑆M ∗ 𝑐w ಎಂದು ಸಿಗುತ್ತದೆ ಈ ರೀತಿ ಈ ಮೌಲ್ಯವು ನಿಮಗೆ ತಿಳಿದಿರುತ್ತದೆ St∗lt ಎಷ್ಟು ಆಗುತ್ತದೆ ಮತ್ತು lt ಗೋಸ್ಕರ ಸಂಖ್ಯಾಶಾಸ್ತ್ರ ಆಧಾರಿತ ಇನ್ನೊಂದು ರೀತಿಯ ಸೂಚನೆಗಳು ನಿಮ್ಮಲ್ಲಿ ಇವೆ ನನ್ನ ಹಳೆಯ ಉಪನ್ಯಾಸಗಳನ್ನು ಗಮನಿಸಿದರೆ ಅದರಲ್ಲಿ ಮುಂಭಾಗದಲ್ಲಿ ಇರುವಂತಹ ಇಂಜಿನ್ ಗಳಿಗೆ lt ಮೌಲ್ಯವನ್ನು ನೀವು ಫ್ಯೂಸೆಲಾಜ್ ಅಳತೆಯ 60 ಪ್ರತಿಶತ ಉದ್ದ ಆಗಿರುತ್ತದೆ ಅದೇ ರೀತಿ ರೆಕ್ಕೆಯಲ್ಲಿ ಇಂಜಿನ್ ಇರುವಂತಹ ವಿಮಾನಗಳಲ್ಲಿ ವ್ಯತ್ಯಾಸವು 55 ಪ್ರತಿಶತ ಇರುತ್ತದೆ ಆದರೆ ನಾನು ಮಾಡುವಾಗ lt ಮೌಲ್ಯವನ್ನು ನಾನು ಸರಳವಾಗಿ ಫ್ಯೂಸೆಲಾಜ್ ಉದ್ದದ 65 ಇದರಿಂದ 70 ಪ್ರತಿಶತ ಎಂದು ತೆಗೆದುಕೊಳ್ಳುತ್ತೇವೆ ಹಾಗಾದರೆ ಇದನ್ನು ನೀವು 60 ರಿಂದ 65 ಪ್ರತಿಶತ 70 ಪ್ರತಿಶತ ಎನ್ನಬಹುದು ವಾಸ್ತವದಲ್ಲಿ ಇಂತಹ ವಿವಿಧ ಸಂಯೋಜನೆಗಳನ್ನು ನೀವು ಹೊಂದಿರಬೇಕು ಹಾಗಾದರೆ ನಾನು ಒಂದು ಸಂಖ್ಯೆಯನ್ನು ಆಯ್ದುಕೊಳ್ಳುತ್ತೇನೆ ಮತ್ತು ನಿಮಗೆ ಫ್ಯೂಸೆಲಾಜ್ ಉದ್ದ ತಿಳಿದಿದೆ ಹೀಗಾಗಿ lt ನಿಮಗೆ ತಿಳಿದಿದೆ ಹಾಗಾದರೆ St ಇನ್ ಟು lt ನಿಮಗೆ ತಿಳಿದಿದೆ ಈಗ lt ತಿಳಿದಿದೆ ಹೀಗಾಗಿ St ಆಗುತ್ತದೆ ಹಾಗಾದರೆ ಈಗ ಅಡ್ಡ ಬಾಲವನ್ನು ಎಲ್ಲಿ ಸೇರಿಸಬಹುದು ಮತ್ತು ಪರಿಕಲ್ಪನ ಹಂತದಲ್ಲಿ ಅದರ ಪ್ರದೇಶವು ಎಷ್ಟು ಇರುತ್ತದೆ ನಾವು ಸಂಶ್ಲೇಷಣೆ ಈ ಕ್ಷಣದಲ್ಲಿ ಮಾಡುತ್ತಿಲ್ಲ ಇದು ಆರಂಭಿಕ ಹಂತವಾಗಿದೆ ಹೀಗಾಗಿ ಒಮ್ಮೆ ಅದನ್ನು ನಾನು ಮಾಡಿದ ಮೇಲೆ ಒಂದು ಸ್ವಾಭಾವಿಕ ಪ್ರಶ್ನೆಯೂ ಮೂಡುತ್ತದೆ ಏನೆಂದರೆ ಲಂಬ ಬಾಲದ ಗಾತ್ರವು ಎಷ್ಟು ಆಗಿರುತ್ತದೆ ಎಂದು ದಯವಿಟ್ಟು ಅರ್ಥಮಾಡಿಕೊಳ್ಳಿ ಪದೇಪದೇ ಈ ಪರಿಕಲ್ಪನಾ ಸಂಖ್ಯೆಗಳನ್ನು ನಾನು ಪುನರಾವರ್ತಿಸುತ್ತಿದೆನೆ ನಾವು ಸಂಶ್ಲೇಷಣೆಯನ್ನು ಮಾಡುತ್ತಿಲ್ಲ ಇಲ್ಲಿಂದ ಸಂಶ್ಲೇಷಣೆವರಿಗೆ ಹೇಗೆ ತಲುಪಬೇಕು ಎಂಬುವುದನ್ನು ನಿಮಗೆ ತಿಳಿಸುತ್ತೇನೆ ಅದರಿಂದ ನೀವು ನಿಮ್ಮ ಅಂದಾಜು ಮೌಲ್ಯವನ್ನು ನಿಗದಿತವಾಗಿ ಪಡೆಯಬಹುದು ಲಂಬ ಬಾಲಕ್ಕೆ ನಾವು ಅದನ್ನು ಅನುಸರಿಸುತ್ತೇವೆ ಅಲ್ಲಿ ನಾವು ಹಿಂದಿನ ಉಪನ್ಯಾಸದಲ್ಲಿ ನಿಮಗೆ ನೀಡಿರುವಂತಹ ಸಾಮಾನ್ಯವಾದ ನೌಕಾಯಾನದ ಮೌಲ್ಯ 0 04 ಎಂದು CVT ಗುಣಾಂಕವನ್ನು ಉಪಯೋಗಿಸುತ್ತೇವೆ ನೀವು CHT ವ್ಯಾಖ್ಯಾನಿಸಿದಾಗ ಅಥವಾ ಬಾಲದ ಘನ ಅಳತೆಯ ಅನುಪಾತವು StSwltCw ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಆದರೆ ಲಂಬ ಬಾಲಕ್ಕೆ ನಾವು SVSwlVCb ಎಂದು ವ್ಯಾಖ್ಯಾನಿಸುತ್ತೇವೆ ಹೀಗಾಗಿ ಅಲ್ಲಿನ ಸಂಖ್ಯೆಗಳಲ್ಲಿ ವ್ಯತ್ಯಾಸವು ಇರುತ್ತದೆ ಆದ್ದರಿಂದ ಒಮ್ಮೆ ನನಗೆ CVT ತಿಳಿದಮೇಲೆ ನಾನು ಅದನ್ನು 0 04 ಇದಕ್ಕೆ ಸಮವಾಗಿದೆ ಎಂದು ಬರೆಯುತ್ತೇನೆ 0 4SVSwlVCb ಈಗ ಒಂದು ವಿಮಾನಕ್ಕೆ lv ಮತ್ತು lt ಸಮವಾಗಿದೆ ಎಂಬುವುದು ಒಂದು ಪ್ರಶ್ನೆಯಾಗಿದೆ ಇದು ಎಂಪಿನೇಜ ಆಗಿದ್ದು ಅಡ್ಡ ಬಾಲದಲ್ಲಿ ಒಂದು ರೀತಿಯ ಸಂರಚನೆಯು ಇದ್ದಲ್ಲಿ ಮತ್ತು ಲಂಬ ಬಾಲವು ಇಲ್ಲಿಂದ ಪ್ರಾರಂಭಿಸುತ್ತದೆ ನೈಸರ್ಗಿಕವಾಗಿ ಇದು ಲಂಬ ಬಾಲದ a c ಮತ್ತು CG ಇಲ್ಲಿ ಆಗಿದ್ದರೆ lv ಮತ್ತು lt ಸಮಾನವಾಗಿರುವುದಿಲ್ಲ ಆದರೆ ಪರಿಕಲ್ಪನ ಹಂತದಲ್ಲಿ ನಾವು ಆ ಎರಡು ಅಂಶಗಳನ್ನು ಸಮವಾಗಿ ತೆಗೆದುಕೊಳ್ಳುತ್ತೇವೆ ಅಂದರೆ lv ಮೌಲ್ಯ ನಮಗೆ ತಿಳಿದಿದೆ ಎಂದು ನಾನು ಹೇಳಬಹುದು ಹೀಗಾಗಿ ಸರಳವಾಗಿ ನನಗೆ ಲಂಬ ಬಾಲದ ಪ್ರದೇಶ Sv ಮೌಲ್ಯ ತಿಳಿದಿರುತ್ತದೆ ಒಮ್ಮೆ ನನಗೆ ಅಮೂಲ್ಯನು ತಿಳಿದಮೇಲೆ ನೀಡಿರುವ ವಿಮಾನಕ್ಕೆ ಪರೀಕ್ಷಿಸಿ ನೋಡುತ್ತೇವೆ ಲಂಬ ಬಾಲದ ಪ್ರದೇಶದ ಅನುಪಾತವು ರೆಕ್ಕೆಯ ಪ್ರದೇಶಕ್ಕೆ ಅನುಗುಣವಾಗಿ ಎಷ್ಟು ಆಗಿರುತ್ತದೆ ಎಂದರೆ ಅಂದರೆ ಲಂಬ ಬಾಲ ಹಾಗೂ ರೆಕ್ಕೆಯ ಪ್ರದೇಶದ ಅನುಪಾತ ಏನು ಆಗಿರುತ್ತದೆ ಅಡ್ಡ ಬಾಲ ಹಾಗೂ ರೆಕ್ಕೆಯ ಪ್ರದೇಶದ ಅನುಪಾತ ಏನು ಆಗಿರುತ್ತದೆ ಇಂತಹ ವಿಮಾನಕ್ಕೆ ನಾನು ಏನು ಗಮನಿಸಬೇಕು ಎಂದರೆ ಈ ಅನುಪಾತವು ಸನಿಹ ಬರುತ್ತಿದೆಯೋ ಅಥವಾ ಇಲ್ಲ ಎಂದು ನಾವು ಅಡ್ಡ ಬಾಲ ಹಾಗೂ ಲಂಬ ಬಾಲ ಬಗ್ಗೆ ಚರ್ಚಿಸುತ್ತೇವೆ ಆದರೆ ನೀವು ಅಡ್ಡ ಭಾಗವನ್ನು ಗಮನಿಸಿದರೆ ಅಲ್ಲಿ ಎಲಿವೇಟರ್ಇವೆ ಹಾಗಾದರೆ ಪ್ರಶ್ನೆಯೂ ಏನೆಂದರೆ ಇರುವಂತಹ ಅಡ್ಡ ಬಾಲದ ಪ್ರದೇಶದಲ್ಲಿ ಎಷ್ಟು ಎಷ್ಟು ಪ್ರಮಾಣವು ಎಲಿವೇಟರ್ ಗಾತ್ರ ಆಗಿರುತ್ತದೆ ಈ ಅಡ್ಡ ಬಾಲದಲ್ಲಿ ಬಹಳಷ್ಟು ವಿಮಾನಗಳಲ್ಲಿ ನೀವು ಈ ಎಲಿವೇಟರ್ ರಡ್ಡರ್ ಗಮನಿಸಬಹುದು ರಡ್ಡರ್ ನಿಮಗೆ ತಿಳಿದಿದೆ ಲಂಬ ಬಾಲದಲ್ಲಿ ಇಲ್ಲಿ ರಡ್ಡರ್ ಇರುತ್ತದೆ ಸಾಮಾನ್ಯವಾಗಿ ಎಲಿವೇಟರ್ ಮತ್ತು ರಡ್ಡರ್ ಗಾತ್ರವು ಬಾಲದ ಕಾರ್ಡ್ ಗಾತ್ರದ 25ರಿಂದ 50 ಪ್ರತಿಶತ ಆಗಿರುತ್ತದೆ ಇದರ ಅರ್ಥವು ಏನೆಂದರೆ ಇದು ನನ್ನ ಅಡ್ಡ ಬಾಲ ಆದರೆ ಇದು 50 ಪ್ರತಿಶತ ಆಗಿರುತ್ತದೆ ಹೀಗೆ 25ರಿಂದ 50 ಪ್ರತಿಶತ ಪ್ರದೇಶವು ಎಲಿವೇಟರ್ ಗೋಸ್ಕರ ಇರುತ್ತದೆಈ ರೀತಿಯ ಸೂಕ್ಷ್ಮವಾದಂತಹ ಅಂಶಗಳನ್ನು ನೀವು ಸಂಶ್ಲೇಷಣ ಸಮಯದಲ್ಲಿ ಗಮನಹರಿಸಬೇಕು ನಾನು ಅಡ್ಡ ಬಾಲದ 50 ಪ್ರತಿಶತ ಎಂದು ತೆಗೆದುಕೊಳ್ಳುತ್ತೇನೆ ಈ ಭಾಗವು ಎಲಿವೇಟರ್ ಆಗಿರುತ್ತದೆ ಎಲಿವೇಟರ್ ಈ ರೀತಿಯಲ್ಲಿಯೂ ಇರಬಹುದು ಇದರ 90 ಪ್ರತಿಶತ ಭಾಗವನ್ನು ಎಲಿವೇಟರ್ ಎಂದು ತೆಗೆದುಕೊಳ್ಳಬಹುದು ಏಕೆಂದರೆ ಇಲ್ಲಿ ತುದಿಯಲ್ಲಿನ ನಷ್ಟಗಳು ಇರುತ್ತದೆ ನಾನು ಸರಿಯಾಗಿ ಉಪಯೋಗಿಸದೆ ಇರಬಹುದು ಮತ್ತು ಎಲಿವೇಟರ್ ಗಳಲ್ಲಿ ಇರುವಂತಹ ವಿವಿಧ ಸಮಸ್ಯೆಗಳನ್ನು ನೀವು ಗಮನಿಸಬಹುದು ಅಂದರೆ ಹೆಚ್ಚಿನ ವೇಗದ ಫ್ಲಟರ್ ಆಗಿರಬಹುದು ನೀವು ಗಮನಿಸಿದರೆ CG ಹಿಂದೆ ಇರುವಾಗ ಇದು ಹಿಂಜ್ಗೆ ಅನುಗುಣವಾಗಿ ಚಲಿಸುವಂತಹ ಎಲಿವೇಟರ್ ಆಗಿರುತ್ತದೆ ಹೀಗಾಗಿ ಅದು ಈ ರೀತಿಯಲ್ಲಿ ವರ್ತಿಸುತ್ತದೆ ಹಾಗೂ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇರೆ ರೀತಿಯ ಸಮತೋಲನವನ್ನು ಮಾಡುತ್ತೇವೆ ಅದನ್ನು ಏರೋಡೈನಮಿಕ್ ಸಮತೋಲನ ತೂಕದ ಸಮತೋಲನ ಎಂದು ಆ ಕ್ರಿಯೆಯನ್ನು ಸರಿಪಡಿಸಲು ಬೇಕಾಗಿರುವಂತಹ ಅಂಶದ ದೃಷ್ಟಿಯಿಂದ ಎನ್ನುತ್ತೇವೆ ಅವುಗಳ ಬಗ್ಗೆಯೂ ನಾವು ಚರ್ಚಿಸುತ್ತೇವೆ ಮುಂಚೆ ಸ್ಥಿರತೆಯ ಉಪನ್ಯಾಸದಲ್ಲಿ ನಾವು ಇದನ್ನು ಚರ್ಚಿಸಿದ್ದೇವೆ ಆದರೆ ಇದು ಪರಿಕಲ್ಪನೆ ಲೆಕ್ಕಕ್ಕೆ ಮಾತ್ರ ಅವುಗಳ ಬಗ್ಗೆ ನೀವು ಚಿಂತಿಸುವುದು ಬೇಡ ನೀವು ಯಾವ ಅಂಶದ ಬಗ್ಗೆ ಚಿಂತಿಸಬೇಕು ಎಂದರೆ ಎಷ್ಟು ಪ್ರಮಾಣದ ಎಲಿವೇಟರ್ ಪ್ರದೇಶವು ನನಗೆ ಬೇಕಾಗುತ್ತದೆ ಎಂದು ಏಕೆಂದರೆ ಅದರಲ್ಲಿ ಅಡ್ಡ ಸ್ಟಬಿಲೈಜರ್ ಪ್ರದೇಶವು ಇರುತ್ತದೆ ಹೀಗಾಗಿ ಇದಕ್ಕೆ ಪರಿಹಾರ ಏನೆಂದರೆ ಸಾಮಾನ್ಯವಾಗಿ ನೀವು 50 ಪ್ರತಿಶತ ಕಾರ್ಡ್ ರೇಖೆಯ ಮೇಲೆ ತೆಗೆದುಕೊಳ್ಳಿ 25 ರಿಂದ 50 ಪ್ರತಿಶತ ಆಗಿರುತ್ತದೆ ಹಾಗಾದರೆ ಆರಂಭದಲ್ಲಿ ನೀವು 40 ಪ್ರತಿಶತ ಎಂದು ತೆಗೆದುಕೊಳ್ಳಿ ಅದು ಹೇಗೆ ತಿಳಿದುಬರುತ್ತದೆ ಸರಿ ಅಥವಾ ಮೂರು ಸಂರಚನೆಗಳನ್ನು ಸೃಷ್ಟಿಸೋಣ ಒಂದು 25 ಪ್ರತಿಶತ ಇನ್ನೊಂದ್ 40 ಪ್ರತಿಶತ ಮತ್ತು ಇನ್ನೊಂದು 50 ಪ್ರತಿಶತ ಎಂದು ನಂತರ ಸಂಸ್ಲೇಷಣೆ ಮಾಡಿ ಯಾವುದು ಒಳ್ಳೆಯದು ಎಂದು ಆಯ್ಕೆ ಮಾಡಬಹುದು ಅದೇ ರೀತಿ ರಡ್ಡರ್ಗಳಲ್ಲಿ ನೀವು ನೋಡಬಹುದು ಹೆಚ್ಚಿನ ವೇಗದ ರಡ್ಡರ್ ಹೆಚ್ಚಿನ ವೇಗದ ವಿಮಾನದ ರಡ್ಡರ್ ಗಾತ್ರವು ಸರಿ ಸುಮಾರು ಸ್ಪ್ಯಾನ್ನ 50 ಪ್ರತಿಶತ ಎಂದು ಮತ್ತು ಕಾರ್ಡ್ ರೂಪದಲ್ಲಿ ಹೇಳುವುದಾದರೆ ನಿಮಗೆ ಈಗಾಗಲೇ ತಿಳಿಸಿರುವ ಹಾಗೆ ಲಂಬ ಕಾಲದ 25 ರಿಂದ 50 ಪ್ರತಿಶತ ಆಗಿರುತ್ತದೆ ಆದರೆ ಹೆಚ್ಚಿನ ವೇಗಕ್ಕೆ ನಾವು ಅದರ ಮೌಲ್ಯವು ಲಂಬ ಸ್ಪ್ಯಾನ್ನ 50 ಪ್ರತಿಶತ ಎಂದು ಉಪಯೋಗಿಸುತ್ತೇವೆ ರಡ್ಡರ್ಗಳಲ್ಲಿನಾವು ಹಲವಾರು ವಿಷಯಗಳನ್ನು ಚರ್ಚಿಸಲಿದ್ದೇವೆ ಹೇಗೆ ತಿರುಗುತ್ತಿರುವ ಸ್ಥಿತಿಯಿಂದ ಪರಿಹಾರವನ್ನು ಕಾಣಬಹುದು ಎಂಬುದನ್ನು ಅಂತಿಮ ವಿನ್ಯಾಸದಲ್ಲಿ ಅಥವಾ ಎರಡನೇ ಪರಿಕಲ್ಪನಾ ವಿನ್ಯಾಸದ ಹಂತದಲ್ಲಿ ಖಚಿತಪಡಿಸಿಕೊಳ್ಳಬಹುದು ಆ ಸಂಖ್ಯೆಗಳು ನನಗೆ ಬೇಕಾಗಿದೆ ಪರಿಕಲ್ಪನಾ ಹಂತದಲ್ಲಿ ಬೇರೆ ನಿಯಂತ್ರಣ ಅಂಗಗಳನ್ನು ನಾವು ಗಮನಿಸುವುದಾದರೆ ರೆಕ್ಕೆಯಲ್ಲಿ ರೋಲ್ ಎಳಿರೋನದಿಂದ ನಿಯಂತ್ರಿಸಲಾಗುತ್ತದೆ ಮತ್ತು ಎಳಿರೋನ ಒಳಗೆ ಎಳಿರೋನ ಸ್ಪ್ಯಾನ್ನ 90 ಪ್ರತಿಶತ ಒಟ್ಟು 90 ಪ್ರತಿಶತ ಇರುತ್ತದೆ ವಿಮಾನಗಳಲ್ಲಿ ರೆಕ್ಕೆಯ 90 ಪ್ರತಿಶತ ಸ್ಪ್ಯಾನ್ ಎಳಿರೋನ ಎಂದು ಉಪಯೋಗಿಸಲಾಗುತ್ತದೆ ಈ ಪ್ರತಿಶತವನ್ನು ಮತ್ತೆ ಉಪಯೋಗಿಸಲಾಗುವುದಿಲ್ಲ ಏಕೆಂದರೆ ನಿಮಗೆ ತಿಳಿದಿರುವ ಹಾಗೆ ಅಲ್ಲಿ ತುದಿಯಲ್ಲಿನ ಸ್ಟಾಲ್ ಆಗುತ್ತದೆ ಹೀಗಾಗಿ ಅಲ್ಲಿ ಸುಳಿಗಳು ಇರುತ್ತವೆ ಆದ್ದರಿಂದ ಅದು ಪರಿಣಾಮಕಾರಿಯಾಗಿ ಇರುವುದಿಲ್ಲ ನೀವು ಇನ್ನೊಂದು ಅಂಶವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅದೇನೆಂದರೆ ಫ್ಲ್ಯಾಪ್ಗೋಸ್ಕರ ಜಾಗ ಬೇಕಾಗುತ್ತದೆ ಅದೇನೆಂದರೆ ಹೆಚ್ಚಿನ ಲಿಫ್ಟ್ ತಯಾರಿಸುವಂತಹ ಅಂಗಗಳು ಹಾಗಾದರೆ ಆಗ ರೆಕ್ಕೆಯ ರಚನೆಯು ಬದಲಾಗುತ್ತದೆ ಅದರಲ್ಲಿ ಮಧ್ಯಭಾಗದಲ್ಲಿ ಹೆಚ್ಚಿನ ಲಿಫ್ಟ್ ತಯಾರಿಸುವಂತಹ ಅಂಗಗಳು ಇರುತ್ತದೆ ಮತ್ತು ಇನ್ನುಳಿದ ಜಾಗಗಳಲ್ಲಿ ನೀವು ಎಳಿರೋನ ಉಪಯೋಗಿಸಬಹುದು ಹಾಗಾದರೆ ಇದು ಎಳಿರೋನ ಮತ್ತು ಇವೆಲ್ಲವೂ ಹೆಚ್ಚಿನ ಲಿಫ್ಟ್ ತಯಾರಿಸುವಂತಹ ಅಂಗಗಳು ಪ್ರಶ್ನೆಯೇನೆಂದರೆ ಇದು ಪರಿಕಲ್ಪನಾ ಹಂತದ ಎಳಿರೋನ ಗಾತ್ರ ಎಂದು ನಾನು ಹೇಗೆ ದೃಢೀಕರಿಸಬೇಕು ರೇಮರ್ ಸಹಾಯದಿಂದ ಐತಿಹಾಸಿಕ ಮಾಹಿತಿಯನ್ನು ಉಪಯೋಗಿಸಿಕೊಂಡು ವಿಮಾನಕ್ಕೆ ಒಂದು ನಿರ್ದಿಷ್ಟ ವಾದಂತಹ ಸಂಖ್ಯೆಗಳನ್ನು ನಾನು ನೀಡುತ್ತೇನೆ ಹಾಗಾದರೆ ನಾನು ಇಲ್ಲಿ ಚಿತ್ರಿಸಿದರೆ 0 2 0 4 0 6 0 8 ಇದು ಎಳಿರೋನ ಸ್ಪ್ಯಾನ್ ಅನುಪಾತ ರೆಕ್ಕೆಯ ಸ್ಪ್ಯಾನ್ ಮತ್ತು ಇದು ಎಳಿರೋನ ಕಾರ್ಡ್ ಅನುಪಾತ ರೆಕ್ಕೆಯ ಕಾರ್ಡ್ ಇರುತ್ತದೆ ಐತಿಹಾಸಿಕ ಮಾಹಿತಿಯು ಈ ರೀತಿಯಾಗಿ ಇರುತ್ತದೆ ಅದನ್ನು ಹೇಗೆ ಉಪಯೋಗಿಸಬೇಕು ಎಂದರೆ ಪುಸ್ತಕದಿಂದ ಮಾಹಿತಿಯನ್ನು ನೋಡಿಕೊಂಡು ಅಥವಾ ಬೇರೆ ಸಾಹಿತ್ಯಗಳಿಂದ ಮಾಡಬಹುದು ನಮಗೆ ಏನು ಬೇಕಾಗಿದೆ ಇದು ರೆಕ್ಕೆ ಯಾದರೆ ಎಳಿರೋನ ಗಾತ್ರವನ್ನು ಹೇಗೆ ನಿರ್ಧರಿಸುವುದುಒಂದು ವಿಷಯವೆಂದರೆ ಎಷ್ಟು ಪ್ರಮಾಣದ ಜಾಗವನ್ನು ಫ್ಲ್ಯಾಪ್ಗೋಸ್ಕರ ಬೇಕಾಗುತ್ತದೆ ಎಂದು ದೃಢೀಕರಿಸಬೇಕು ಹೀಗಾಗಿ ನಮಗೆ ಇಷ್ಟು ಜಾಗವು ಎಳಿರೋನಗೋಸ್ಕರ ಸಿಗುತ್ತದೆ ಮತ್ತು ಸಾಮಾನ್ಯವಾಗಿ ಎಳಿರೋನ ಸ್ಪ್ಯಾನ್ ಮೌಲ್ಯವು 50 ರಿಂದ 90 ಪ್ರತಿಶತ ಆಗಿರುತ್ತದೆ ನಾನು 90 ಪ್ರತಿಶತ ಎಂದು ಹೇಳಿದಾಗ ನೀವು ತಿಳಿದುಕೊಳ್ಳಬೇಕು ಏನೆಂದರೆ ಅಲ್ಲಿ ಹೆಚ್ಚಿನ ಲಿಫ್ಟ್ ತಯಾರಿಸುವಂತಹ ಅಂಗಗಳು ಇರುವುದಿಲ್ಲ 5 ಪ್ರತಿಶತ ಜಾಗವನ್ನು ಬಿಟ್ಟು ಉಳಿದದ್ದು ಎಳಿರೋನ ಮಾತ್ರ ಆದರೆ ಫ್ಲ್ಯಾಪ್ ಗಮನಿಸಿದರೆ 50 ಪ್ರತಿಶತಕ್ಕೆ ಸನಿಹ ಇರುತ್ತದೆ ನನಗೆ ಎಳಿರೋನ ಸ್ಪ್ಯಾನ್ ಅನುಪಾತ ರೆಕ್ಕೆಯ ಸ್ಪ್ಯಾನ್ ತಿಳಿದಿದ್ದರೆ ಈ ಅನುಪಾತವು ತಿಳಿದಿರುತ್ತದೆ ಇಲ್ಲಿಂದ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿದರೆ ಈ ಅನುಪಾತವು ನನಗೆ ತಿಳಿದಿರುತ್ತದೆ ಮತ್ತು ಸರಳವಾಗಿ ಈ ಅನುಪಾತದ ಮೌಲ್ಯ 0 6 ಆಗಿರುತ್ತದೆ ಹೀಗಾಗಿ ನಾನು ಇಲ್ಲಿ ಬರುತ್ತೇನೆ ಮತ್ತು ಇಲ್ಲಿಯೂ ಕೂಡ ನಾನು ಎಳಿರೋನ ಕಾರ್ಡ್ ಅನುಪಾತ ರೆಕ್ಕೆಯ ಕಾರ್ಡ್ ಗಮನಿಸುತ್ತೇನೆ ಮತ್ತು ನನಗೆ ರೆಕ್ಕೆಯ ಕಾರ್ಡ್ ತಿಳಿದಿರುವುದರಿಂದ ನನಗೆ ಇಲ್ಲಿಂದ ಎಳಿರೋನ ಕಾರ್ಡ್ ದೊರಕುತ್ತದೆ ಪರಿಕಲ್ಪನಾ ಹಂತದಲ್ಲಿ ಇದು ಉತ್ತಮವಾದ ಅಂದಾಜು ಮೌಲ್ಯವನ್ನು ನೀಡುತ್ತದೆ ಹಾಗೂ ಹೆಚ್ಚಿನ ವೇಗದ ವಿಮಾನವನ್ನು ತಿಳಿದುಕೊಳ್ಳಲು ಸಹಾಯಮಾಡುತ್ತದೆ ನೀವು ಈ ರೀತಿಯ ಸಾಧಾರಣವಾದ ಅಂತಹ ಎಳಿರೋನ ಬಳಸಿದರೆ ಹೆಚ್ಚಿನ ವೇಗದಲ್ಲಿ ನೀವು ಅದನ್ನು ಕೆಳಗೆ ಮಾಡಬಹುದು ತೇಲಲು ಈ ರೀತಿ ಮೇಲೆ ಮಾಡಬಹುದು ಆದರೆ ಹೆಚ್ಚಿನ ವೇಗದಿಂದ ಈ ರೆಕ್ಕೆಯು ಕೆಳಗಿನ ದಿಕ್ಕಿನಲ್ಲಿ ತಿರುಗಬಹುದು ಅದು ತಿರುಗುವಂತಹ ಮೂಮೆಂಟ ಸೃಷ್ಟಿಸಬಹುದು ನಂತರ ಎಡ ದಿಕ್ಕಿನಲ್ಲಿ ತೇಲುವ ಬದಲು ಬಲ ದಿಕ್ಕಿನಲ್ಲಿ ತೇಲಾಡಬಹುದು ಅದನ್ನು ಎಳಿರೋನ ರಿವರ್ಸಲ್ ಎನ್ನುತ್ತಾರೆ ಹೀಗಾಗಿ ಹೆಚ್ಚಿನ ವೇಗದ ವಿಮಾನಗಳಿಗೆ ಸ್ಪಾಯ್ಲರ್ಸ್ ಉಪಯೋಗಿಸುವುದನ್ನು ನೀವು ನೋಡಬಹುದು ಹೌದು ಸಾಮಾನ್ಯವಾಗಿ ಲಿಫ್ಟ್ ಕೆಡಿಸಲು ಸ್ಪಾಯ್ಲರ್ಸ್ ಅವಶ್ಯಕವಾಗಿವೆ ಅವುಗಳನ್ನು ಲ್ಯಾಂಡಿಂಗ್ ಸಮಯದಲ್ಲಿ ಉಪಯೋಗಿಸುತ್ತಾರೆ ಆದರೆ ನೀವು ಈಗ ಗಮನಿಸಬಹುದು ಏನೆಂದರೆ ನಾನು ಒಂದು ರೆಕ್ಕೆಯ ಮೇಲೆ ಲಿಫ್ಟ್ ಕಡಿಮೆ ಮಾಡಿದರೆ ನಾನು ತೇಲಾಡುವಂತ ಕೋನವನ್ನು ಸೃಷ್ಟಿಸಬಹುದು ಮತ್ತು ಹೆಚ್ಚಿನ ವೇಗದ ಎಳಿರೋನ ರಿವರ್ಸಲ್ ತಪ್ಪಿಸಬಹುದು ಆದ್ದರಿಂದ ಇವೆಲ್ಲ ಸಂಯೋಜನೆಗಳನ್ನು ಉಪಯೋಗಿಸುತ್ತಾರೆ ಮತ್ತು ಈ ರೆಕ್ಕೆ ಆದರೆ ಸಾಮಾನ್ಯವಾಗಿ ಇಂತಹ ಸ್ಪಾಯ್ಲರ್ಸ್ ಉಪಯೋಗಿಸಲಾಗುತ್ತದೆ ಮತ್ತು ಈ ರೇಖೆಯು ಗರಿಷ್ಠ ದಪ್ಪ ಆಗಿದ್ದು ಸ್ಪಾಯ್ಲರ್ಸ್ ಗಳನ್ನು ಇದರ ನಂತರ ಸೇವಿಸಲಾಗುತ್ತದೆ ಹೀಗಾಗಿ ಇಂತಹ ಎಲ್ಲ ವಿವರಗಳನ್ನು ನಾವು ನಂತರ ಚರ್ಚಿಸೋಣ ಆದರೆ ಸ್ಪಾಯ್ಲರ್ಸ್ಗಳ ಇಂದಿನ ವಿಜ್ಞಾನವನ್ನು ತಿಳಿದುಕೊಳ್ಳಬೇಕಾಗಿದೆ ಅದೇನೆಂದರೆ ಸ್ಪಾಯ್ಲರ್ಸ್ಗಳ ರೋಲ್ ಮೊಮೆಂಟ್ ನೀಡುತ್ತವೆ ಅದು ಅಸಮವಾದಂತಹ ಲಿಫ್ಟ್ಆಧಾರಿತ ಆಗಿರುತ್ತದೆ ಹೀಗಾಗಿ ಇವೆಲ್ಲವೂ ಚಿಕ್ಕದಾದ ತಿದ್ದುಪಡಿಗಳು ಆಗಿದ್ದು ಸಲೀಸಾಗಿ ನಡೆಯುವಂತ ಸ್ಥಿತಿಗೆ ಉತ್ತಮವಾದಂತಹ ವಿಮಾನವನ್ನು ನಿಯಂತ್ರಿಸುವಂತಹ ವ್ಯವಸ್ಥೆ ಇರಬೇಕು ಇಂದಿನ ಉಪನ್ಯಾಸದವರೆಗೆ ನಾನು ಪರಿಕಲ್ಪನೆ ಹಂತವನ್ನು ವಿವರಿಸಿದ್ದೇನೆ ಸಾಕಷ್ಟು ಸೂತ್ರಗಳನ್ನು ಉಪಯೋಗಿಸಿದೆ ಹೇಗೆ ವಿಮಾನದ ಬಗ್ಗೆ ಯೋಚಿಸಬೇಕು ಎಂದು ತಿಳಿಸಿದ್ದೇನೆ ಆದರೆ ಅದೇ ಕ್ಷಣದಲ್ಲಿ ನೀವು ಏನು ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಎಷ್ಟು ಪ್ರಮಾಣದಲ್ಲಿ ಎಲಿವೇಟರ್ ಅಥವಾ ರಡ್ಡರ್ ಪರಿಣಾಮಕಾರಿ ಆಗಿವೆ ಎಂದು ನನಗೆ ತಿಳಿದಿರಬೇಕು ಏಕೆಂದರೆ ವಿಮಾನವನ್ನು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಕೊಂಡೊಯ್ಯಲು ಟ್ರಿಮ್ ಮಾಡಬಹುದು ಸರಿಯಾದ ಪ್ರಮಾಣದ ಎಲಿವೇಟರ್ ನಿಯಂತ್ರಣ ಶಕ್ತಿ ಹೊಂದಲು ಎಲಿವೇಟರ್ ಗಾತ್ರ ಎಷ್ಟು ಆಗಿರಬೇಕು ಹೀಗಾಗಿ ಈ ಭಾಗವನ್ನು ನಾನು ನಾಳೆ ಚರ್ಚಿಸುತ್ತೇನೆ ಒಂದು ಉದಾಹರಣೆಯ ಜೊತೆಗೆ ಆರಂಭಿಸುತ್ತೇನೆ ಲೆಕ್ಕಾಚಾರದ ಉದಾಹರಣೆ ಮತ್ತು ಪುನಹ ಇಲ್ಲಿಗೆ ಮರಳಿಬಂದು ನಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ ಎಲಿವೇಟರ್ ವಿನ್ಯಾಸವನ್ನು ಅದೇ ರೀತಿ ರಡ್ಡರ್ ತಿಳಿದುಕೊಳ್ಳೋಣ